ಆನ್ಲೈನ್ ಸಾಮಾಜಿಕ ಮಾಧ್ಯಮದಲ್ಲಿ ಗೌಪ್ಯತೆ ಮತ್ತು ಭದ್ರತೆ ಕೋರ್ಸ್ ಗೆ ಮತ್ತೊಮ್ಮೆ ಸ್ವಾಗತ ಇದು ಆರನೇ ವಾರ ಆಗಿದೆ ಆದ್ದರಿಂದ ಸಾಮಾನ್ಯವಾಗಿ ನಾವು ಇಲ್ಲಿಯವರೆಗೆ ನೋಡಿರುವುದು ಆನ್ಲೈನ್ ಸಾಮಾಜಿಕ ಮಾಧ್ಯಮದ ಅವಲೋಕನವಾಗಿದೆ ಲಿನಕ್ಸ್ ಪೈಥಾನ್ ಟ್ವಿಟ್ಟರ್ ಎಪಿಐ ಮೊಂಗೋ ಡಿಬಿ ಮೈಎಸ್ಕ್ಯೂಎಲ್ Linux Python Twitter API Mongo DB MySQL ಕುರಿತು ನಾವು ಸಾಕಷ್ಟು ಟ್ಯುಟೋರಿಯಲ್ ಗಳಲ್ಲಿ ಭಾಗವಹಿಸಿದ್ದೇವೆ ಮತ್ತು ನಂತರ ನಾನು ಟ್ರಸ್ಟ್ ಮತ್ತು ವಿಶ್ವಾಸಾರ್ಹತೆಯಂತಹ ವಿಷಯಗಳನ್ನೂ ಚರ್ಚಿಸಿದ್ದೇವೆ ನಂತರ ನಾವು ಗೌಪ್ಯತೆಯನ್ನು ನೋಡಿದ್ದೇವೆ ಕಳೆದ ವಾರ ಆನ್ಲೈನ್ ಸಾಮಾಜಿಕ ಮಾಧ್ಯಮ ಹೇಗೆ ನಡೆಯುತ್ತಿದೆ ಎಂಬುದನ್ನು ನಾವು ನೋಡಿದ್ದೇವೆ ಭಾರತದಲ್ಲಿ ನಿರ್ದಿಷ್ಟವಾಗಿ ಆರಕ್ಷಕ ಸಂಸ್ಥೆಗಳು ಹೇಗೆ ಬಳಸುತ್ತವೆ ಮತ್ತು ಈ ಸಾಮಾಜಿಕ ಮಾಧ್ಯಮ ಸೇವೆಗಳಿಂದ ನೀವು ಸಂಗ್ರಹಿಸುವ ಅ೦ಕಿ ಸ೦ಖ್ಯೆ ಮಾಹಿತಿ ಇಂದ ನೀವು ನಿಜವಾಗಿಯೂ ಯಾವ ಸಂಶೋಧನಾ ಸಮಸ್ಯೆಗಳು ಹಾಗು ಯಾವ ಪ್ರಶ್ನೆಗಳನ್ನು ಅಧ್ಯಯನ ಮಾಡಬಹುದು ಎಂಬುದನ್ನು ನೋಡಿದ್ದೇವೆ ಇಲ್ಲಿಯವರೆಗೂ ನಾವು ನೋಡಿದ್ದನ್ನು ತ್ವರಿತವಾಗಿ ಹೇಳುತ್ತೇನೆ ಅನೇಕ ಆರಕ್ಷಕ ಸಂಸ್ಥೆಗಳು ನಾಗರಿಕರೊಂದಿಗೆ ಸಂವಹನ ನಡೆಸಲು ಫೇಸ್ಬುಕ್ ಟ್ವಿಟರ್ ಅನ್ನು ಬಳಸುವುದನ್ನು ವಾಸ್ತವವಾಗಿ ಅಳವಡಿಸಿಕೊಂಡಿವೆ ಮತ್ತು ಇದು ಪೋಲೀಸಿನ್ಗ್ ಸಂದರ್ಭದಲ್ಲಿ ನಾವು ನೋಡಿದ ವಿಷಯವಾಗಿದೆ ನಾವು ನೋಡಿದ ಒಂದು ನಿರ್ದಿಷ್ಟ ಪ್ರಶ್ನೆಯೆಂದರೆ ನಾವು ಈ ಅ೦ಕಿ ಸ೦ಖ್ಯೆ ಮಾಹಿತಿ ಅನ್ನು ಸಾಮಾಜಿಕ ಮಾಧ್ಯಮದಿಂದ ಹೇಗೆ ಕಾರ್ಯಗತಗೊಳಿಸಬಹುದಾದ ಮಾಹಿತಿಯನ್ನು ಸಂಗ್ರಹಿಸಲು ಬಳಸಬಹುದು ಎಂಬುದಾಗಿದೆ ನಾವು ಕೆಲವು ಕಾರ್ಯಗತಗೊಳಿಸಬಹುದಾದ ಮಾಹಿತಿಯನ್ನು ಸಂಗ್ರಹಿಸಲು ಸಾಧ್ಯವೇ ಯಾವುದೇ ಆಸಕ್ತಿದಾಯಕ ತೀರ್ಪುಗಳನ್ನು ಮಾಡಲು ಈ ಮಾಹಿತಿಯನ್ನು ಬಳಸಲು ಸಾಧ್ಯವೇ ಈ ಸಂದರ್ಭದಲ್ಲಿ ನಾವು ಈ ಸಾಮಾಜಿಕ ಮಾಧ್ಯಮ ಸೇವೆಗಳಲ್ಲಿ ಪೋಸ್ಟ್ ಮಾಡಲಾದ ಪಠ್ಯ ವಿಷಯವನ್ನು ಕೆಲವು ಕಾರ್ಯಗತಗೊಳಿಸಬಹುದಾದ ಮಾಹಿತಿಯನ್ನು ತೆಗೆದುಕೊಳ್ಳಲು ಹೇಗೆ ಬಳಸಬಹುದು ಎಂಬುದನ್ನು ಸಹ ನಾವು ನೋಡಿದ್ದೇವೆ ಉದಾಹರಣೆಗೆ ಈ ನೆಟ್ವರ್ಕ್ ಗಳಲ್ಲಿ ಪೋಸ್ಟ್ ಮಾಡುವ ನಾಗರಿಕರ ಅಗತ್ಯಗಳನ್ನು ನೀವು ಹೇಗೆ ಅರ್ಥಮಾಡಿಕೊಳ್ಳಬಹುದು ಎಂಬುದನ್ನು ಈ ಮರ ತೋರಿಸುತ್ತದೆ ಉದಾಹರಣೆಗೆ ಅದು ಹೇಳುವಂತೆ ಶಿಕ್ಷೆ ಬೇಕು ಈ ವ್ಯಕ್ತಿಯನ್ನು ಗಲ್ಲಿಗೇರಿಸಬೇಕು ಆದ್ದರಿಂದ ಈ ವಿಷಯವನ್ನು ಫೇಸ್ಬುಕ್ ಅಥವಾ ಟ್ವಿಟರ್ ಅಥವಾ ಇತರ ಸಾಮಾಜಿಕ ಮಾಧ್ಯಮ ಸೇವೆಗಳಲ್ಲಿ ಪೋಸ್ಟ್ ಮಾಡುತ್ತಿರುವ ನಾಗರಿಕರ ಅಗತ್ಯತೆಗಳಾಗಿರುತ್ತವೆ ನಂತರ ನೀವು ತಿಳುವಳಿಕೆಯನ್ನು ಸಹ ನೋಡಬಹುದು ಇದು ನಾಗರಿಕರಿಗೆ ಆರಕ್ಷಕರಿಂದ ಬೇಕು ಎಂದು ಆಸಕ್ತಿ ಇರುವಂತಹುದು ನಾವು ಇವುಗಳನ್ನು ಹೆಚ್ಚು ಕೇಳಲು ಬಯಸುತ್ತೇವೆ ಇಲ್ಲಿ ಅಂತಹವರಿಗೆ ಶಿಕ್ಷೆಯನ್ನು ನೋಡಲು ಬಯಸುತ್ತೇವೆ ಬಿಸಿಪಿ ಸರ್ ಗೆ ಧನ್ಯವಾದ ಹೇಳಲು ಬಯಸುತ್ತೇನೆ ಇದು ನಾವು ಮೊದಲೇ ನೋಡಿದ ಸಂಗತಿಯಾಗಿದೆ ಮತ್ತು ನಾವು ಅದನ್ನು ತ್ವರಿತವಾಗಿ ಮನವರಿಕೆ ಮಾಡಿಕೊಳ್ಳಲಿದ್ದೇವೆ ನಾವು ನಿರ್ದಿಷ್ಟವಾಗಿ ನೋಡಿದ ನಾಲ್ಕು ಪ್ರಶ್ನೆಗಳು ಸಾಮಯಿಕ ಗುಣಲಕ್ಷಣಗಳು ಯಾವ ವಿಷಯಗಳನ್ನು ಚರ್ಚಿಸಲಾಗುತ್ತಿದೆ ಆರಕ್ಷಕರು ಮತ್ತು ನಾಗರಿಕರ ನಡುವಿನ ಬಾಂಧವ್ಯ ಹೇಗೆ ನಡೆಯುತ್ತಿದೆ ನಾಗರಿಕರು ಮತ್ತು ಆರಕ್ಷಕರ ನಡುವೆ ಯಾವ ಭಾವನಾತ್ಮಕ ವಿನಿಮಯ ನಡೆಯುತ್ತಿದೆ ನಿರ್ದಿಷ್ಟವಾಗಿ ನಾವು ಪ್ರಚೋದನೆ ಹಿಂಸಾಚಾರ ಮತ್ತು ವಿಷಯಗಳ ಬಗ್ಗೆಯೂ ನೋಡಿದ್ದೇವೆ ಅಂತಿಮವಾಗಿ ನಾವು ಅರಿವಿನ ಮತ್ತು ಸಾಮಾಜಿಕ ದೃಷ್ಟಿಕೋನ ಭಾಷಾ ಗುಣಲಕ್ಷಣಗಳು ಯುನಿಗ್ರಾಮ್ ಮತ್ತು ಬೈಗ್ರಾಮ್ ಮತ್ತು ಅದರ ಸುತ್ತಲಿನ ವಿಷಯಗಳನ್ನು ನೋಡಿದ್ದೇವೆ ಈ ಅ೦ಕಿ ಸ೦ಖ್ಯೆ ಮಾಹಿತಿಯಲ್ಲಿ ನಿರ್ದಿಷ್ಟವಾಗಿ ನಾವು 2010 ಮತ್ತು 2015 ರ ನಡುವೆ 85 ಸಾರ್ವಜನಿಕ ಮತ್ತು ಅಧಿಕೃತ ಇಲಾಖೆಗಳಿಂದ ಅ೦ಕಿ ಸ೦ಖ್ಯೆ ಮಾಹಿತಿಯನ್ನು ಸಂಗ್ರಹಿಸುವುದನ್ನು ನೋಡಿದ್ದೇವೆ ವಿಶ್ಲೇಷಣೆಯನ್ನು 47474 ವಾಲ್ ಪೋಸ್ಟ್ ಗಳು ಮತ್ತು 85000 ಸ್ಥಿತಿ ನವೀಕರಣಗಳಲ್ಲಿ ಮಾಡಲಾಗಿದೆ ಮತ್ತು ಸಹಜವಾಗಿ ಇದೆಲ್ಲವನ್ನೂ ಮಾಡುವ ತಾಂತ್ರಿಕ ಪರಿಣಾಮಗಳೆಂದರೆ ಆರಕ್ಷಕ ಸಂಸ್ಥೆಗಳಿಗೆ ಸಹಾಯ ಮಾಡಲು ಸಮುದಾಯಗಳಿಗೆ ಸಹಾಯ ಮಾಡುವುದು ಆರಕ್ಷಕರೊಂದಿಗೆ ಉತ್ತಮವಾಗಿ ಸಂವಹನ ನಡೆಸಲು ನಾಗರಿಕರು ಬಳಸಬಹುದಾದ ತಂತ್ರಜ್ಞಾನಗಳನ್ನು ನಿರ್ಮಿಸುವುದು ನಾಗರಿಕರೊಂದಿಗೆ ಸಂವಹನ ನಡೆಸಲು ಮತ್ತು ಸಮಾಜವನ್ನು ಉತ್ತಮಗೊಳಿಸಲು ಆರಕ್ಷಕರು ಬಳಸಬಹುದಾದ ತಂತ್ರಜ್ಞಾನಗಳನ್ನು ನಿರ್ಮಿಸುವುದು ಹಾಗು ಸಮಾಜವನ್ನು ಬದುಕಲು ಸುರಕ್ಷಿತ ಸ್ಥಳವನ್ನಾಗಿ ಮಾಡುವುದು ಆದ್ದರಿಂದ ಸಾಮಾಜಿಕ ಮಾಧ್ಯಮದಲ್ಲಿ ಈ ಪರಿಕಲ್ಪನೆಗಳನ್ನು ಅಧ್ಯಯನ ಮಾಡುವ ವಿಶಾಲ ಗುರಿಯಾಗಿದೆ ನಾನು ಕಳೆದ ವಾರದಲ್ಲಿ ಹೇಳಿದಂತೆ ಜನರು ತಮ್ಮ ನಗರ ಆರಕ್ಷಕ ಸಂಸ್ಥೆಗಳು ಮತ್ತು ಸಂವಾದಗಳ ಬಗ್ಗೆ ಏನಾದರೂ ಮಾತನಾಡುವುದನ್ನು ನೋಡಲು ನಾನು ನಿಜವಾಗಿಯೂ ಬಯಸುತ್ತೇನೆ ವೇದಿಕೆಯಲ್ಲಿ ನಾನು ಇಲ್ಲಿಯವರೆಗೆ ಏನನ್ನೂ ನೋಡಿಲ್ಲ ಆದರೆ ಸದ್ಯಕ್ಕೆ ನಿಮ್ಮಲ್ಲಿ ಅನೇಕರು ಅರ್ಥಮಾಡಿಕೊಳ್ಳಬಹುದು ಎಂದು ನಾನು ಭಾವಿಸುತ್ತೇನೆ ವಿಷಯವು ಕೇವಲ ವಿಷಯವಾಗಿದೆ ಆದರೆ ಕೆಲವರು ಹಾಗು ವಿದ್ಯಾರ್ಥಿಗಳು ವೇದಿಕೆಯಲ್ಲಿ ಆಸಕ್ತಿದಾಯಕ ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ ಅದನ್ನು ನೋಡಲು ನಿಜವಾಗಿಯೂ ಅದ್ಭುತವಾಗಿದೆ ಆದ್ದರಿಂದ ನಾವು ಈಗ ಏನು ಮಾಡುತ್ತೇವೆ ಎಂದರೆ ನಾವು ಇಲ್ಲಿಂದ ಇನ್ನೊಂದು ವಿಷಯಕ್ಕೆ ಹೋಗೋಣ ನಾನು ಈಗ ತಿಳಿಸಲು ಬಯಸುವ ವಿಷಯ ಇ ಅಪರಾಧ ಇ ಅಪರಾಧ ಸೈಬರ್ ಅಪರಾಧ ಯಾವುದಾದರೂ ಎಲೆಕ್ಟ್ರಾನಿಕ್ ಅಪರಾಧ ಸುತ್ತಲೂ ಇರುವಂತಹುದು ಆದರೆ ಅದನ್ನು ಸಾಮಾಜಿಕ ಮಾಧ್ಯಮದ ಸಂದರ್ಭದಲ್ಲಿ ಮಾತ್ರ ಕೇಂದ್ರೀಕರಿಸಿ ನೋಡಿದರೆ ಅಂತರ್ಜಾಲ ಬಳಸುವ ವೆಬ್ ಬಳಸುವ ಎಲ್ಲಾ ಸ್ಥಳಗಳಲ್ಲಿ ಅಪರಾಧಗಳು ನಡೆಯುತ್ತವೆ ಆದರೆ ಜನರು ಸಾಮಾಜಿಕ ಮಾಧ್ಯಮದಲ್ಲಿ ನಡೆಯುತ್ತಿರುವ ಇಂತಹ ಅಪರಾಧಗಳ ಮೇಲೆ ಮಾತ್ರ ಗಮನಹರಿಸುತ್ತಾರೆ ಮತ್ತು ಕೋರ್ಸ್ ನ ಮಾದರಿಯಂತೆ ಈ ವಾರದ ಮೊದಲ ಭಾಗದಲ್ಲಿ ನಾವು ಈಗ ಕೆಲವು ಮೂಲಭೂತ ಅಂಶಗಳನ್ನು ತಿಳಿಸುತ್ತೇನೆ ನಂತರ ನಾನು ಈ ಸಾಮಾಜಿಕ ಮಾಧ್ಯಮ ಸೇವೆಗಳಿಂದಲೇ ಅಪರಾಧಗಳ ಕುರಿತು ಸಂಗ್ರಹಿಸಿದ ಅ೦ಕಿ ಸ೦ಖ್ಯೆ ಮಾಹಿತಿಯನ್ನು ಬಳಸಿಕೊಂಡು ಕೆಲವು ಸಂಶೋಧನಾ ಪ್ರಶ್ನೆಗಳಿಗೆ ಉತ್ತರಿಸಬಹುದಾ ಎಂಬುದರ ಬಗ್ಗೆ ತಿಳಿಸುತ್ತೇನೆ ಸಾಮಾಜಿಕ ನೆಟ್ವರ್ಕ್ ವಿಶ್ಲೇಷಣಾ ಪರಿಕರಗಳು ಮತ್ತು ನಂತರ ಎನ್ ಎಲ್ ಟಿ ಕೆ ಟ್ಯುಟೋರಿಯಲ್ ಗಳನ್ನು ಮಾಡುತ್ತೇವೆ ಮತ್ತು ಮುಂದಿನ ಕೆಲವು ವಾರಗಳ ಅವಧಿಯಲ್ಲಿ ನಾವು ಇತರ ಟ್ಯುಟೋರಿಯಲ್ ಗಳನ್ನು ಯೋಜಿಸಿದ್ದೇವೆ ಆದ್ದರಿಂದ ಸಮಗ್ರ ಪಟ್ಟಿಯಲ್ಲದ ಇದೊಂದು ಪಟ್ಟಿ ಇಲ್ಲಿದೆ ಯಾವುದೇ ಒಂದು ನಿರ್ದಿಷ್ಟ ವಿಷಯದ ವಿವರಗಳನ್ನು ಪಡೆಯುವ ಮೊದಲು ನಾನು ತಿಳಿಸಲು ಯೋಚಿಸಿದ ಅಪರಾಧಗಳ ಪಟ್ಟಿ ಇಲ್ಲಿದೆ ನಾವು ಒಂದು ಅಥವಾ ಎರಡು ವಿಷಯಗಳನ್ನು ವಿವರವಾಗಿ ನೋಡಲಿದ್ದೇವೆ ಆದರೆ ಅದಕ್ಕೂ ಮೊದಲು ಆನ್ಲೈನ್ ಸಾಮಾಜಿಕ ಮಾಧ್ಯಮದಲ್ಲಿ ನಡೆಯುವ ಕೆಲವು ಅಪರಾಧಗಳ ಮೂಲಕ ನಾನು ನಿಮಗೆ ತಿಳಿಸುತ್ತೇನೆ ಇವುಗಳಲ್ಲಿ ಕೆಲವು ನಮಗೆ ಈಗಾಗಲೇ ತಿಳಿದಿದೆ ಎಂದು ನನಗೆ ಖಾತ್ರಿಯಿದೆ ಆದರೆ ಈ ಸಾಮಾಜಿಕ ಮಾಧ್ಯಮ ಸೇವೆಗಳಲ್ಲಿ ನಡೆಯುತ್ತಿರುವ ಅಪರಾಧಗಳ ಬಗ್ಗೆ ನಿಮ್ಮ ಅರ್ಥವನ್ನು ಪಡೆಯಲು ನಾನು ಅದನ್ನು ಮಗದೊಮ್ಮೆ ಮಾಡುತ್ತೇನೆ ಮೊದಲನೆಯದು ಫಿಶಿಂಗ್ ಮತ್ತು ಮತ್ತೆ ಇವುಗಳನ್ನು ಯಾವುದೇ ನಿರ್ದಿಷ್ಟ ಕ್ರಮದಲ್ಲಿ ಜೋಡಿಸಲಾಗಿಲ್ಲ ಮತ್ತು ಅವು ಸಮಗ್ರವಾಗಿಲ್ಲ ಸಾಮಾಜಿಕ ಮಾಧ್ಯಮ ಸೇವೆಗಳಲ್ಲಿನ ಫಿಶಿಂಗ್ ಸಮಸ್ಯೆ ಮೂಲಭೂತವಾಗಿ ಇರುವ ವಿವರಗಳನ್ನು ನಿರ್ವಹಿಸಲು ಅಥವಾ ಲಾಗಿಂಗ್ ಮಾಡಲು ಯಾರನ್ನಾದರೂ ಮೋಸಗೊಳಿಸುವ ಕ್ರಿಯೆ ಇಮೇಲ್ ಗಳಲ್ಲಿ ಸಾಂಪ್ರದಾಯಿಕ ರೀತಿಯಲ್ಲಿ ಇಮೇಲ್ ಡೊಮೇನ್ ಗಳಲ್ಲಿ ನೀವು ಇಮೇಲ್ ಗಳನ್ನು ಪಡೆಯುತ್ತೀರಿ ಅದು ದಯವಿಟ್ಟು ಈ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಅಥವಾ ದಯವಿಟ್ಟು ಕ್ಲಿಕ್ ಮಾಡಿ ಪಾಸ್ವರ್ಡ್ ಅನ್ನು ನವೀಕರಿಸಲು ಲಿಂಕ್ ಗಳು ಅಥವಾ ನಿಮ್ಮ ಖಾತೆಯ ಅವಧಿ ಮುಗಿದಿದೆ ನಿಮ್ಮ ಖಾತೆಯನ್ನು ಸಕ್ರಿಯಗೊಳಿಸಲು ಈ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಹೀಗೆ ಈ ಎಲ್ಲವು ಫಿಶಿಂಗ್ ಆಗಿದೆ ನೀವು ಈ ಲಿಂಕ್ ಅನ್ನು ಕ್ಲಿಕ್ ಮಾಡಿದಾಗ ನಿಮ್ಮನ್ನು ನಕಲಿ ಜಾಲತಾಣಕ್ಕೆ ಕರೆದೊಯ್ಯಲಾಗುತ್ತದೆ ಅದು ಕೆಲವೊಮ್ಮೆ ಕಾನೂನುಬದ್ಧ ಜಾಲತಾಣದಂತೆ ಕಾಣುತ್ತದೆ ಆದರೆ ಕೆಲವೊಮ್ಮೆ ಅದು ಕಾನೂನುಬದ್ಧ ಜಾಲತಾಣದಂತೆ ಕಾಣುವ ಅಗತ್ಯವಿಲ್ಲ ಮತ್ತು ನೀವು ಅಲ್ಲಿಗೆ ಹೋದಾಗ ಅದು ಯೂಸರ್ ನೇಮ್ ಪಾಸ್ವರ್ಡ್ ಕೇಳುತ್ತದೆ ಮತ್ತು ನೀವು ಯೂಸರ್ ನೇಮ್ ಪಾಸ್ವರ್ಡ್ ನೀಡಿದಾಗ ನೀವು ಮೂಲಭೂತವಾಗಿ ರುಜುವಾತುಗಳನ್ನು ಬೇರೆಯವರಿಗೆ ಹಂಚಿಕೊಳ್ಳುತ್ತಿದ್ದೀರಿ ಎಂಬುದಾಗುತ್ತದೆ ಮತ್ತು ಈ ರೀತಿಯ ಇಮೇಲ್ ಗಳು ಬಹಳ ಸಮಯದಿಂದ ಆಡುತ್ತಿವೆ ಮತ್ತು ಈ ಇಮೇಲ್ ಗಳನ್ನು ಬಳಸಿಕೊಂಡು ಅನೇಕ ಅತ್ಯಾಧುನಿಕ ದಾಳಿಗಳು ಸಂಭವಿಸಿವೆ ಸ್ವತಃ ಫಿಶಿಂಗ್ ಕೇವಲ ಫಿಶಿಂಗ್ ಸ್ಪಿಯರ್ ಫಿಶಿಂಗ್ ಎನ್ನುವುದು ನೀವು ಜನರ ಗುಂಪನ್ನು ಗುರಿಯಾಗಿಸುವ ಒಂದು ಮಾರ್ಗವಾಗಿದೆ ಉದಾಹರಣೆಗೆ ಈ ಕೋರ್ಸ್ ನಲ್ಲಿ ನಾನು ಈ ಕೋರ್ಸ್ ಅನ್ನು ತೆಗೆದುಕೊಳ್ಳುತ್ತಿರುವ ಜನರನ್ನು ಮಾತ್ರ ಗುರಿಯಾಗಿಸಬಹುದು ಇದು ಐಐಐಟಿ ಯಲ್ಲಿ ಪಿಕೆ ಯಿಂದ ಬರುತ್ತಿರುವ ಇಮೇಲ್ ಎಂದು ಹೇಳುವ ಮೂಲಕ ನಾನು ವೆಬ್ ನಲ್ಲಿ ಕೋರ್ಸ್ ಬಗ್ಗೆ ನಿಜವಾಗಿ ಪೋಸ್ಟ್ ಮಾಡಿರುವ ಹೆಚ್ಚಿನ ಲಿಂಕ್ ಗಳನ್ನು ತಿಳಿಯಲು ದಯವಿಟ್ಟು ಈ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಎಂದು ಹೇಳುತ್ತದೆ ತದನಂತರ ಸಹಜವಾಗಿ ನಾನು ಕೋರ್ಸ್ ಕುರಿತು ಏನು ಮಾತನಾಡುತ್ತಿದ್ದೇನೆ ಎಂಬುದರ ಬಗ್ಗೆ ನಿಮ್ಮಲ್ಲಿ ಕೆಲವರು ಆಸಕ್ತಿ ಹೊಂದಿರಬಹುದು ಮತ್ತು ನೀವು ಲಿಂಕ್ ಅನ್ನು ಕ್ಲಿಕ್ ಮಾಡುತ್ತೀರಿ ಆದರೆ ಇದು ವಾಸ್ತವವಾಗಿ ಕಾನೂನುಬದ್ಧ ಇಮೇಲ್ ಅಥವಾ ಕಾನೂನುಬದ್ಧ ಲಿಂಕ್ ಅಲ್ಲ ಆದ್ದರಿಂದ ಇದು ಸ್ಫಿಯರ್ ಫಿಶಿಂಗ್ ಆದರೆ ಇತರ ರೀತಿಯ ಫಿಶಿಂಗ್ ಕೂಡ ಇವೆ ಇದು ಈ ಫಿಶಿಂಗ್ ಇಮೇಲ್ ಗಳನ್ನು ಕಳುಹಿಸುವಾಗ ಕಂಪನಿಯ ನಿರ್ದಿಷ್ಟ ಸಿಇಒ ಗಳನ್ನು ಗುರಿಯಾಗಿಸಿಕೊಂಡಿರುವ ವೆಲಿಂಗ್ ಆಗಿದೆ ಹಲವಾರು ರೀತಿಯ ಫಿಶಿಂಗ್ ದಾಳಿಗಳು ನಡೆಯುತ್ತಿವೆ ಆದ್ದರಿಂದ ಇದು ಸಾಂಪ್ರದಾಯಿಕವಾಗಿದೆ ಆದರೆ ಈಗ ನೀವು ಸಾಮಾಜಿಕ ನೆಟ್ವರ್ಕ್ ಗೆ ಹೋದಾಗ ಈ ದಾಳಿಗಳು ಸಾಮಾಜಿಕ ಮಾಧ್ಯಮ ಸೇವೆಗಳನ್ನು ಸಹ ಲೆಕ್ಕಹಾಕಿವೆ ಉದಾಹರಣೆಗೆ ಟ್ವಿಟ್ಟರ್ ಟೈಮ್ಲೈನ್ ನಲ್ಲಿರುವ ಲಿಂಕ್ ನಿಮಗೆ ಸ್ವಲ್ಪ ಹಣವನ್ನು ಪಡೆಯಲು ದಯವಿಟ್ಟು ಈ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಮತ್ತು ನಂತರ ನೀವು ಈ ಲಿಂಕ್ ಅನ್ನು ಕ್ಲಿಕ್ ಮಾಡಿದಾಗ ಅಥವಾ ದಯವಿಟ್ಟು ನೀವು ರಚಿಸಿದ ಫೇಸ್ಬುಕ್ ಪಾಸ್ವರ್ಡ್ ಅನ್ನು ಬದಲಾಯಿಸಲು ದಯವಿಟ್ಟು ಈ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಎಂದು ಹೇಳುತ್ತದೆ ಫೇಸ್ಬುಕ್ ನೊಂದಿಗೆ ನಿಮ್ಮ ಆಕ್ಸೆಸ್ ನಲ್ಲಿ ಸಮಸ್ಯೆ ಪಾಸ್ವರ್ಡ್ ಅನ್ನು ನವೀಕರಿಸಲು ಈ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಎಂದು ಹೇಳುತ್ತದೆ ಸಾಂಪ್ರದಾಯಿಕ ರೀತಿಯಲ್ಲಿ ನೀವು ಈ ಲಿಂಕ್ ಅನ್ನು ಕ್ಲಿಕ್ ಮಾಡಿದರೆ ನೀವು ನಿಜವಾಗಿಯೂ ನಕಲಿ ಜಾಲತಾಣಕ್ಕೆ ಹೋಗುತ್ತೀರಿ ಮತ್ತು ರುಜುವಾತುಗಳನ್ನು ನೀಡುತ್ತೀರಿ ಅದು ಫಿಶಿಂಗ್ ಮತ್ತು ಇಮೇಲ್ ಗಳಲ್ಲಿನ ಸಾಂಪ್ರದಾಯಿಕ ವಿಧಾನಗಳಂತೆ ನೀವು ಇದನ್ನು ಫಿಶಿಂಗ್ ಎಂದು ಭಾವಿಸಬಹುದು ಆದರೆ ಸಾಮಾಜಿಕ ಮಾಧ್ಯಮ ಸೇವೆಗಳಲ್ಲಿ ಇದು ಹರಡುತ್ತಿದೆ ಫೇಸ್ಬುಕ್ ನಲ್ಲಿ ಲಿಂಕ್ ಇರಬಹುದು ಟ್ವಿಟರ್ ನಲ್ಲಿ ಲಿಂಕ್ ಇರಬಹುದು ಒಂದು ವಿಷಯದ ಕುರಿತು ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ದಯವಿಟ್ಟು ಈ ಚಿತ್ರದ ಮೇಲೆ ಕ್ಲಿಕ್ ಮಾಡಿ ಮತ್ತು ಅದು ನಿಮ್ಮನ್ನು ನಕಲಿ ಜಾಲತಾಣಕ್ಕೆ ಕೊಂಡೊಯ್ಯಬಹುದು ಎಂದು ಹೇಳಲು ಇಮೇಲ್ ಇರಬಹುದು ಆದ್ದರಿಂದ ಅದು ಫಿಶಿಂಗ್ ಆಗಿದೆ ಆದ್ದರಿಂದ ನಿರ್ದಿಷ್ಟವಾಗಿ ಫಿಶಿಂಗ್ ನಲ್ಲಿನ ಉದಾಹರಣೆಗಳೆಂದರೆ ಈಗ ನಡೆಯುತ್ತಿರುವ ಅಥವಾ ಕೆಲವು ಸಮಯದಿಂದ ಫೇಸ್ಬುಕ್ ತಾಂತ್ರಿಕ ಬೆಂಬಲವು ನಿಮಗೆ ಅಧಿಸೂಚನೆಯನ್ನು ಕಳುಹಿಸಿದೆ ನಿಮ್ಮ ಖಾತೆಯಲ್ಲಿ ಕೆಲವು ಸಮಸ್ಯೆಗಳಿವೆ ಎಂದು ದಯವಿಟ್ಟು ಪರಿಶೀಲಿಸಲು ಹೋಗಿ ಫೇಸ್ಬುಕ್ ಹೊಸ ಲಾಗಿನ್ ವ್ಯವಸ್ಥೆಯು ಫೇಸ್ಬುಕ್ ಹೊಸ ಲಾಗಿನ್ ಸಿಸ್ಟಮ್ ಅನ್ನು ಕಂಡುಹಿಡಿದಿದೆ ಎಂದು ಹೇಳುವ ಇಮೇಲ್ ಗಳು ಮತ್ತು ಈ ಹೊಸ ಲಾಗಿನ್ ಸಿಸ್ಟಮ್ ನಲ್ಲಿ ನಿಮ್ಮ ಖಾತೆಯನ್ನು ರಚಿಸಲು ಈ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಅಥವಾ ಈ ಖಾತೆಯನ್ನು ಫೇಸ್ಬುಕ್ ಖಾತೆಗೆ ವಿಲೀನಗೊಳಿಸಿ ಈ ಈ ತರಹ ಇಮೇಲ್ ಗಳು ಸುತ್ತಲೂ ಹರಿದಾಡುತ್ತಿವೆ ಮತ್ತು ನೀವು ಅದನ್ನು ನಿಜವಾಗಿಯೂ ನೋಡಿದರೆ ಫೇಸ್ಬುಕ್ ರುಜುವಾತುಗಳು ಹೆಚ್ಚು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆಯುತ್ತಿವೆ ಏಕೆಂದರೆ ನಿಮ್ಮ ಫೇಸ್ಬುಕ್ ರುಜುವಾತುಗಳನ್ನು ನಾನು ತಿಳಿದಿದ್ದರೆ ನಾನು ನಿಜವಾಗಿಯೂ ನಿಮ್ಮ ಸ್ನೇಹಿತರನ್ನು ತಿಳಿದುಕೊಳ್ಳುತ್ತೇನೆ ನಿಮ್ಮ ಬಳಕೆಯ ಮಾದರಿ ಆಸಕ್ತಿ ಮತ್ತು ನೀವು ಆಸಕ್ತಿ ಹೊಂದಿರುವ ವಿಷಯಗಳನ್ನು ನಾನು ನಿಜವಾಗಿಯೂ ತಿಳಿದುಕೊಳ್ಳುತ್ತೇನೆ ಸಮಯ ಕಳೆಯುವುದರಲ್ಲಿ ಈ ವಿಷಯಗಳನ್ನು ನಿಮ್ಮ ವಿರುದ್ಧ ಬಳಸಬಹುದು ಹಾಗಾಗಿ ಫೇಸ್ಬುಕ್ ರುಜುವಾತುಗಳು ಹೆಚ್ಚು ಹೆಚ್ಚು ಜನಪ್ರಿಯವಾಗಲು ಕಾರಣ ಇಮೇಲ್ ವಿಳಾಸಕ್ಕೆ ಹೋಲಿಸಿದರೆ ಫೇಸ್ಬುಕ್ ರುಜುವಾತುಗಳು ಒಬ್ಬರು ಮೊದಲು ಬೆನ್ನಟ್ಟುತ್ತಿದ್ದ ಹಣಕಾಸು ಖಾತೆ ವಿವರಗಳಿಗೆ ಹೋಲಿಕೆ ಮಾಡಿದರೆ ಹೆಚ್ಚು ಹೆಚ್ಚು ಜನಪ್ರಿಯವಾಗಲು ಕಾರಣ ಇದುವೇ ಫಿಶಿಂಗ್ ಆನ್ಲೈನ್ ಸಾಮಾಜಿಕ ಮಾಧ್ಯಮದಲ್ಲಿ ನಡೆಯುತ್ತಿರುವ ಕೆಲವು ನಕಲಿ ವಿಷಯಗಳ ಮೂಲಕ ನಾನು ನಿಮಗೆ ವಿವರಿಸುತ್ತೇನೆ ಇಲ್ಲಿ ಒಂದು ನಕಲಿ ಗ್ರಾಹಕ ಸೇವಾ ಖಾತೆ ಇದೆ ಅದು ನನಗೆ ಸಮಸ್ಯೆ ಇದೆ ನಾನು ನಿಜವಾಗಿಯೂ ಈ ಬ್ಯಾಂಕ್ ನಲ್ಲಿ ನನಗೆ ಸಮಸ್ಯೆ ಇದೆ ಎಂದು ಟ್ವೀಟ್ ಅನ್ನು ಪೋಸ್ಟ್ ಮಾಡುತ್ತೇನೆ ಉದಾಹರಣೆಗೆ ಈ ಸಂದರ್ಭದಲ್ಲಿ ನಾನು ಇತ್ತೀಚೆಗೆ ನನ್ನ ಬ್ಯಾಂಕಿನ ಜಾಲತಾಣಕ್ಕೆ ಭೇಟಿ ಕೊಟ್ಟಾಗ ಪ್ರತಿ ಬಾರಿಯೂ ಕೆಲಸ ಮಾಡುತ್ತಿಲ್ಲ ಅದು ನಿರಾಶೆಗೊಳಿಸುತ್ತದೆ ಅವರು ವಾಸ್ತವವಾಗಿ ಸರಿಯಾದ ಬ್ಯಾಂಕ್ ಅನ್ನು ಟ್ಯಾಗ್ ಮಾಡುತ್ತಿದ್ದಾರೆ ಅವರು ಸರಿಯಾದ ಸಂಸ್ಥೆಯನ್ನು ಟ್ಯಾಗ್ ಮಾಡುತ್ತಿದ್ದಾರೆ ಉದಾಹರಣೆಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಐಸಿಐಸಿಐ ಬ್ಯಾಂಕ್ ಅನ್ನು ಟ್ಯಾಗ್ ಮಾಡುವುದರ ಬಗ್ಗೆ ನಾವು ನಿಜವಾಗಿ ಯೋಚಿಸಬಹುದು ಈ ರೀತಿಯ ಸಂಸ್ಥೆಗಳು ಕಾನೂನುಬದ್ಧ ಖಾತೆಗಳನ್ನು ಹೊಂದಿವೆ ಮತ್ತು ಟ್ವಿಟ್ಟರ್ ಅನ್ನು ಬಳಸುವ ಜನರು ಅವುಗಳನ್ನು ಟ್ಯಾಗ್ ಮಾಡಬಹುದು ಇದು ನಿಜವಾದ ಟ್ವೀಟ್ ಮತ್ತು ನಿಜವಾದ ಗ್ರಾಹಕರು ನಿಜವಾದ ಸಮಸ್ಯೆಯನ್ನು ಕೇಳುತ್ತಿದ್ದಾರೆ ವಂಚಕರು ಏನು ಮಾಡುತ್ತಾರೆ ಎಂದರೆ ಅವರು ಈ ಟ್ವೀಟ್ ಅನ್ನು ನೋಡುತ್ತಾರೆ ಈ ರೀತಿಯ ಟ್ವೀಟ್ ಗಳು ನಡೆಯುತ್ತಿವೆ ಎಂದು ಲೆಕ್ಕಾಚಾರ ಮಾಡಲು ಅವರಿಗೆ ಕಾರ್ಯವಿಧಾನಗಳಿವೆ ಈ ಟ್ವೀಟ್ ಗೆ ಬ್ಯಾಂಕ್ ಪ್ರತ್ಯುತ್ತರ ನೀಡುತ್ತಿರುವಂತೆ ಅವರು ವಾಸ್ತವವಾಗಿ ಈ ಟ್ವೀಟ್ ಗಳಿಗೆ ಉತ್ತರಿಸುತ್ತಾರೆ ಮತ್ತು ಅವರು ನೈಜ ಖಾತೆಗೆ ಹೋಲುವ ಖಾತೆಗಳನ್ನು ರಚಿಸುತ್ತಾರೆ ಮತ್ತು ಪೋಸ್ಟ್ ಗೆ ನಿಜವಾದ ಖಾತೆ ನಿಜವಾದ ಸಂಸ್ಥೆಯು ನಿಜವಾಗಿ ನಿಮ್ಮೊಂದಿಗೆ ಮಾತನಾಡುತ್ತಿರುವಂತೆ ಪ್ರತ್ಯುತ್ತರಿಸುತ್ತಾರೆ ಈ ಉದಾಹರಣೆಯಲ್ಲಿ ಸಾಮಾನ್ಯ ಸ್ಟುಡಿಯೋ ಆತ್ಮೀಯ ಚಾರ್ಲಿ ಇದಕ್ಕಾಗಿ ನಾವು ಪ್ರಾಮಾಣಿಕವಾಗಿ ಕ್ಷಮೆಯಾಚಿಸುತ್ತೇವೆ ಬ್ಲಾ ಬ್ಲಾ ಬ್ಲಾ ಚಾನೆಲ್ ನಲ್ಲಿ ಸುರಕ್ಷಿತ ಸೈನ್ ಮೂಲಕ ನಿಮ್ಮ ಖಾತೆಗೆ ಲಾಗಿನ್ ಮಾಡಿ ಇದು ಗ್ರಾಹಕ ಸೇವಾ ಖಾತೆಯಾಗಿದೆ ನಡೆಯುತ್ತಿರುವ ವಿಷಯಗಳು ನಕಲಿ ಇದು ನಿಜವಾದ ಗ್ರಾಹಕ ಟ್ಯಾಗ್ ಮಾಡುವುದು ಅಥವಾ ನಿಜವಾದ ಬ್ಯಾಂಕ್ ಸಂಸ್ಥೆ ಅಥವಾ ಸಂಸ್ಥೆಗೆ ಸಂಪರ್ಕಿಸುವುದು ವಂಚಕರು ನೈಜ ಖಾತೆಗೆ ಹತ್ತಿರವಿರುವ ಖಾತೆಗಳನ್ನು ರಚಿಸುತ್ತಾರೆ ಮತ್ತು ವಾಸ್ತವವಾಗಿ ಗ್ರಾಹಕರೊಂದಿಗೆ ಸಂವಹನ ನಡೆಸಲು ಪ್ರಾರಂಭಿಸುತ್ತಾರೆ ಇದು ನಕಲಿ ಗ್ರಾಹಕ ಸೇವಾ ಖಾತೆ ಸಮಸ್ಯೆಯಾಗಿದೆ ಈ ನಿರ್ದಿಷ್ಟ ಉದಾಹರಣೆಯು ಟ್ವಿಟರ್ ನಲ್ಲಿದೆ ಆದರೆ ಅಂತಹ ಸಮಸ್ಯೆಗಳು ಎಲ್ಲಾ ಸಾಮಾಜಿಕ ನೆಟ್ವರ್ಕ್ ಗಳಲ್ಲಿಯೂ ಇರುವುದನ್ನು ಒಬ್ಬರು ಯೋಚಿಸಬಹುದು ಏಕೆಂದರೆ ಈ ಎಲ್ಲಾ ಕಾನೂನುಬದ್ಧ ಸಂಸ್ಥೆಗಳು ತಮ್ಮ ಗ್ರಾಹಕರೊಂದಿಗೆ ಸಂವಹನ ನಡೆಸಲು ಸಾಮಾಜಿಕ ಮಾಧ್ಯಮವನ್ನು ಬಳಸುತ್ತಿವೆ ಇಲ್ಲಿದೆ ಎರಡನೆಯದು ಜನಪ್ರಿಯ ಪೋಸ್ಟ್ ನಲ್ಲಿ ನಕಲಿ ಕಾಮೆಂಟ್ ಗಳು ಕೆಲವು ಪೋಸ್ಟ್ ಗಳು ಬಹಳ ಜನಪ್ರಿಯವಾಗುತ್ತವೆ ಎಂದು ನಾನು ಭಾವಿಸುತ್ತೇನೆ ಪ್ರಧಾನಿಯವರು ಅದರ ಬಗ್ಗೆ ಮಾತನಾಡುತ್ತಿದ್ದರು ಎಂದು ತೆಗೆದುಕೊಳ್ಳೋಣ ಒಬಾಮಾ ಅವರು ಏನನ್ನಾದರೂ ಕುರಿತು ಮಾತನಾಡುತ್ತಿದ್ದರೆ ಈ ಪೋಸ್ಟ್ ಗಳು ಬಹಳ ಜನಪ್ರಿಯವಾಗುತ್ತವೆ ಮತ್ತು ಈ ಪೋಸ್ಟ್ ಗಳು ಹೆಚ್ಚು ಜನಪ್ರಿಯವಾದಾಗ ಸಾಕಷ್ಟು ಕಾಮೆಂಟ್ ಗಳು ಸಹ ಇವೆ ಉದಾಹರಣೆಗೆ ನೀವು ಒಲಿಂಪಿಕ್ಸ್ ಫೇಸ್ಬುಕ್ ಪುಟ ಅಥವಾ ಟ್ವಿಟರ್ ಹ್ಯಾಂಡಲ್ ಅಥವಾ ಹ್ಯಾಶ್ಟ್ಯಾಗ್ ಅನ್ನು ನೋಡಿದರೆ ಜನರು ನಿಜವಾಗಿಯೂ ಒಲಿಂಪಿಕ್ಸ್ ನಲ್ಲಿ ನಡೆಯುತ್ತಿರುವ ವಿಷಯಗಳ ಬಗ್ಗೆ ಫೇಸ್ಬುಕ್ ಪುಟ ಮತ್ತು ಟ್ವಿಟರ್ ಖಾತೆಗಳ ಸಂದರ್ಭದಲ್ಲಿಯೂ ಸಾಕಷ್ಟು ಮಾತನಾಡುತ್ತಿದ್ದಾರೆ ಎಂದು ನನಗೆ ಖಾತ್ರಿಯಿದೆ ಆದ್ದರಿಂದ ಸ್ಕ್ಯಾಮರ್ ಗಳು ಏನು ಮಾಡುತ್ತಾರೆ ಎಂದರೆ ಅವರು ನಿಜವಾಗಿಯೂ ಫೇಸ್ಬುಕ್ ಬಳಕೆದಾರರಂತೆ ನಟಿಸುತ್ತಾರೆ ಆದ್ದರಿಂದ ಅವರು ಈ ಕುರಿತು ಕಾಮೆಂಟ್ ಮಾಡಬಹುದು ಉದಾಹರಣೆಗೆ ನಾನು ಖಾತೆಯನ್ನು ರಚಿಸಬಹುದು ನಾನು ಫೇಸ್ಬುಕ್ ಖಾತೆಯನ್ನು ರಚಿಸಬಹುದು ಅದು ಕಾನೂನುಬದ್ಧವಾಗಿ ಕಾಣುತ್ತದೆ ನಾನು ಈ ಒಲಿಂಪಿಕ್ಸ್ ಸಂಬಂಧಿತ ಪೋಸ್ಟ್ ಗಳಲ್ಲಿ ಬಹಳ ಜನಪ್ರಿಯವಾಗಿರುವ ಪೋಸ್ಟ್ ಗಳನ್ನು ಪ್ರಾರಂಭಿಸಬಹುದು ಮತ್ತು ನಾನು ಅದರಿಂದ ನಿಮ್ಮನ್ನು ನಕಲಿ ಜಾಲತಾಣಕ್ಕೆ ಒಯ್ಯುತ್ತೇನೆ ಮತ್ತು ನಿಮ್ಮ ಮಾಹಿತಿಯನ್ನು ಪಡೆಯುತ್ತೇನೆ ಮತ್ತು ನೀವು ಕೂಡ ಈ ಲಿಂಕ್ ಅನ್ನು ಕ್ಲಿಕ್ ಮಾಡಿದರೆ ನಾನು ನಿಮ್ಮ ಕೋಡ್ ನಲ್ಲಿರುವ ಕೆಲವು ಮಾಲ್ವೇರ್ ಗಳನ್ನು ಮತ್ತು ಅದರಂತಹ ವಿಷಯಗಳನ್ನು ಸಹ ನೀಡುತ್ತೇನೆ ಆದ್ದರಿಂದ ಇದು ನಡೆಯುತ್ತಿರುವ ಎರಡನೇ ವಿಧದ ನಕಲಿ ವಿಷಯವಾಗಿದೆ ಇದು ಜನಪ್ರಿಯ ಪೋಸ್ಟ್ ಗಳಲ್ಲಿ ನಕಲಿ ಕಾಮೆಂಟ್ ಗಳು ಏಕೆಂದರೆ ಅದು ಜನಪ್ರಿಯ ಪೋಸ್ಟ್ ಆಗಲು ಕಾರಣ ಅದು ಹೆಚ್ಚು ಹೆಚ್ಚು ಫ್ಯಾಶನ್ ನಲ್ಲಿ ಸಿಗುತ್ತದೆ ಮತ್ತು ಹೆಚ್ಚು ಜನರು ಅದನ್ನು ನೋಡುತ್ತಾರೆ ಜನರು ಹೆಚ್ಚು ಆಸಕ್ತಿ ಹೊಂದಿರುವ ವಿಷಯಕ್ಕೆ ಸಂಪರ್ಕ ಹೊಂದಿದೆ ಮೂರನೆಯದು ನಕಲಿ ನೇರ ಪ್ರಸಾರ ವೀಡಿಯೊ ಗಳು ಇದು ವಿಶೇಷವಾಗಿ ಒಲಿಂಪಿಕ್ಸ್ ಮತ್ತು ಕ್ರಿಕೆಟ್ ಪಂದ್ಯಗಳು ವಿಶ್ವಕಪ್ ಗಳು ಮತ್ತು ಅಂತಹ ವಿಷಯಗಳ ಸಂದರ್ಭದಲ್ಲಿ ಈ ಪಂದ್ಯಗಳನ್ನು ಲೈವ್ ನಲ್ಲಿ ಹುಡುಕುವ ಪ್ರವೃತ್ತಿಯಿದೆ ಈ ಪೋಸ್ಟ್ ನಿಜವಾಗಿ ಈ ಪಂದ್ಯಕ್ಕಾಗಿ ಲೈವ್ ವೀಡಿಯೊ ವನ್ನು ಹೇಳುತ್ತಿರುವ ಉದಾಹರಣೆ ಇಲ್ಲಿದೆ ಸರಿ ನಿಮ್ಮ ಲ್ಯಾಪ್ಟಾಪ್ ನಲ್ಲಿ ಇದನ್ನು ವೀಕ್ಷಿಸಲು ನೀವು ಆಸಕ್ತಿ ಹೊಂದಿದ್ದರೆ ನಿಮ್ಮ ಫೋನ್ ನಲ್ಲಿ ನೀವು ನಿಜವಾಗಿಯೂ ಈ ಪುಟಗಳನ್ನು ನೋಡಲು ಒಲವು ತೋರುತ್ತೀರಿ ಈ ಆಟದ ಕುರಿತು ಮಾತನಾಡುವ ಈ ಲಿಂಕ್ ಗಳನ್ನು ನೋಡಿ ಮತ್ತು ವಾಸ್ತವವಾಗಿ ನಕಲಿ ಜಾಲತಾಣಕ್ಕೆ ಒಲವು ತೋರುತ್ತದೆ ನಕಲಿ ನೇರ ಪ್ರಸಾರ ವೀಡಿಯೊ ಗಳು ಯಾವುದೇ ವೀಡಿಯೊ ವಾಸ್ತವವಾಗಿ ಇರುವುದಿಲ್ಲ ಯಾವುದೇ ನೈಜ ವೀಡಿಯೊ ಸಂಪರ್ಕಗೊಂಡಿಲ್ಲ ಆದರೆ ಸ್ಕ್ಯಾಮರ್ ಗಳು ವಾಸ್ತವವಾಗಿ ಬಳಕೆದಾರರನ್ನು ನಕಲಿ ವಿಷಯಗಳಿಗೆ ಕರೆದೊಯ್ಯುತ್ತಾರೆ ಮತ್ತು ಅವರು ನಡೆಯುತ್ತಿರುವ ಕೆಲವು ಆಟಗಳು ನಡೆಯುತ್ತಿರುವ ಕೆಲವು ಘಟನೆಗಳು ನಡೆಯುತ್ತಿರುವ ಕೆಲವು ಪ್ರದರ್ಶನಗಳ ಸಂದರ್ಭದಲ್ಲಿ ಇದನ್ನು ಮಾಡುತ್ತಾರೆ ಉದಾಹರಣೆಗೆ ಪ್ರಸ್ತುತ ರಿಯೊ ವಿಷಯದಲ್ಲಿ ಯಾರಾದರೂ ಪ್ರಸ್ತುತ ಭಾರತವು ಪದಕ ಗೆದ್ದಿದೆ ಎಂದು ಹೇಳುತ್ತಾರೆ ಮತ್ತು ಪಂದ್ಯದ ವೀಡಿಯೊ ಇಲ್ಲಿದೆ ಹಾಗಾಗಿ ನೇರ ಪ್ರಸಾರ ವೀಡಿಯೋ ಗಳ ಸಂದರ್ಭದಲ್ಲಿ ನಡೆಯುತ್ತಿರುವ ವಂಚನೆಯಾಗಿದೆ ಮುಂದಿನದು ನಕಲಿ ಆನ್ಲೈನ್ ರಿಯಾಯಿತಿಗಳು ಅಂದರೆ ಸ್ಕ್ಯಾಮರ್ ಗಳು ನಿಜವಾದ ಖಾತೆಯನ್ನು ತೆಗೆದುಕೊಳ್ಳುತ್ತಾರೆ ಈ ಸಂದರ್ಭದಲ್ಲಿ ನಿಜವಾದ ಸಂಸ್ಥೆ ನೆಟ್ಫ್ಲಿಕ್ಸ್ ಅದು ಯಾವುದಾದರೂ ಫೇಸ್ಬುಕ್ ಆಗಿರಬಹುದು ಅದು ಫ್ಲಿಪ್ಕಾರ್ಟ್ ಆಗಿರಬಹುದು ಅದು ಯಾವುದೇ ನೈಜ ಸಂಸ್ಥೆಯಾಗಿರಬಹುದು ಅವರು ನೈಜ ವ್ಯವಹಾರದಂತೆ ಕಾಣುವ ನಕಲಿ ಖಾತೆಗಳನ್ನು ರಚಿಸುತ್ತಾರೆ ಮತ್ತು ಅವರು ಈ ನಕಲಿ ಪಟ್ಟಿಯನ್ನು ಬಳಸಿಕೊಂಡು ವ್ಯವಹಾರವನ್ನು ನಡೆಸುತ್ತಾರೆ ಆದರೆ ನಿಮಗೆ ರಿಯಾಯಿತಿಗಳನ್ನು ನೀಡುತ್ತಾರೆ ಉದಾಹರಣೆಗೆ ನೆಟ್ಫ್ಲಿಕ್ಸ್ ಹೇಳಬಹುದು ಈ ಪುಟವು ನಕಲಿ ಪುಟವಾಗಿದೆ ನೀವು ಈಗ ತೆರೆಯುವ ನೆಟ್ಫ್ಲೆಕ್ಸ್ ಖಾತೆಯಲ್ಲಿ ಶೇಕಡಾ ಹತ್ತರಷ್ಟು ರಿಯಾಯಿತಿ ಇದೆ ಎಂದು ಅದು ಹೇಳಬಹುದು ನೀವು ಇದೀಗ ಖಾತೆಯನ್ನು ತೆರೆದರೆ ಮುಂದಿನ ಆರು ತಿಂಗಳವರೆಗೆ ನಲವತ್ತು ಪ್ರತಿಶತ ರಿಯಾಯಿತಿ ಈ ರೀತಿಯ ಪೋಸ್ಟ್ ಗಳು ವಾಸ್ತವವಾಗಿ ಈ ನಕಲಿ ಖಾತೆಗಳು ನಕಲಿ ಪುಟಗಳು ನಕಲಿ ಸೇವೆಗಳನ್ನು ಬಳಸುವಂತೆ ಜನರನ್ನು ಆಕರ್ಷಿಸಬಹುದು ಆದ್ದರಿಂದ ನಾವು ಮಾತನಾಡೋಣ ಎಂದು ನಾನು ಭಾವಿಸಿದ ಮುಂದಿನ ನಕಲಿ ಅಪರಾಧ ಇದಾಗಿದೆ ಮುಂದಿನ ಪ್ರಕಾರವೆಂದರೆ ನಕಲಿ ಆನ್ಲೈನ್ ಸಮೀಕ್ಷೆಗಳು ಮತ್ತು ಸ್ಪರ್ಧೆಗಳು ಈ ರೀತಿಯ ವಂಚನೆಗಳು ಬಹಳ ಹಿಂದಿನಿಂದಲೂ ಇವೆ ಅಲ್ಲಿ ಈ ಹಗರಣಗಾರರ ಅಪರಾಧಿಗಳು ನಿಮ್ಮನ್ನು ಸಮೀಕ್ಷೆ ಪಡೆಯಲು ಸ್ವಲ್ಪ ಹಣವನ್ನು ಪಡೆಯಲು ಸಮೀಕ್ಷೆಯನ್ನು ತುಂಬಲು ಕೆಲವು ಮಾಹಿತಿಯನ್ನು ಪಡೆಯಲು ಉದಾಹರಣೆಗೆ ನಿಮ್ಮ ವ್ಯಕ್ತಿತ್ವವನ್ನು ನೀವು ಹೇಗೆ ತಿಳಿಯುತ್ತೀರಿ ವ್ಯಕ್ತಿತ್ವವನ್ನು ಪರೀಕ್ಷಿಸಿ ಮತ್ತು ನಿಮ್ಮ ಹುಟ್ಟಿದ ದಿನಾಂಕವನ್ನು ಬಂಧಿಸುವ ಇತರ ವ್ಯಕ್ತಿಗಳನ್ನು ಕಂಡುಹಿಡಿಯಿರಿ ಅದೇ ವ್ಯಕ್ತಿತ್ವ ಮತ್ತು ಅಂತಹ ವಿಷಯಗಳನ್ನು ಹೊಂದಿರುವವರು ಈ ರೀತಿಯ ವಿಷಯಗಳು ಬಹಳ ಹಿಂದಿನಿಂದಲೂ ಇವೆ ಮತ್ತು ಸ್ಪರ್ಧೆಗಳೂ ಇದ್ದವು ಈ ಸಮೀಕ್ಷೆಯನ್ನು ಭರ್ತಿ ಮಾಡಲು ಒಂದು ಸಾವಿರ ರೂಪಾಯಿಗಳನ್ನು ಗೆದ್ದಿದ್ದೀರ ಎಂದು ಹೇಳುತ್ತದೆ ಹಾಗಾಗಿ ಇವುಗಳು ಸಾಂಪ್ರದಾಯಿಕ ರೀತಿಯಲ್ಲಿ ಈಗ ಸಾಮಾಜಿಕ ಮಾಧ್ಯಮ ಸೇವೆಗಳಿಗೆ ಸ್ಥಳಾಂತರಗೊಂಡಿವೆ ಒಂದು ಉದಾಹರಣೆ ಇಲ್ಲಿದೆ ನಿಮ್ಮ ಅಭಿಪ್ರಾಯವೇನು ನಾವು ತಿಳಿಯಲು ಬಯಸುತ್ತೇವೆ ನಮ್ಮ ಸಂಶೋಧನಾ ಸಮೀಕ್ಷೆಗಳಲ್ಲಿ ಭಾಗವಹಿಸಿ ಮತ್ತು ಬಹುಮಾನಗಳನ್ನು ಗೆಲ್ಲಲು ನಮೂದಿಸಿ ಲಿಂಕ್ ಇಲ್ಲಿದೆ ಎಂದು ಹೇಳುತ್ತದೆ ಮತ್ತೊಮ್ಮೆ ಇದು ನಕಲಿ ಹಕ್ಕು ಇದು ನಿಜವಾಗಿಯೂ ದುರುದ್ದೇಶಪೂರಿತವಾಗಿರಬಹುದು ಮತ್ತು ಇದು ನಿಜವಾಗಿ ವೈಯಕ್ತಿಕ ಮಾಹಿತಿಯನ್ನು ಸಂಗ್ರಹಿಸುತ್ತಿರಬಹುದು ಆದರೆ ಇದನ್ನು ಪ್ರಾರಂಭಿಸುವ ಮೂಲವು ಸಮೀಕ್ಷೆ ಅಥವಾ ಸ್ಪರ್ಧೆಯ ಲಿಂಕ್ ಅನ್ನು ಕ್ಲಿಕ್ ಮಾಡಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ಆದ್ದರಿಂದ ಇದು ಕೊನೆಯ ಸೈಬರ್ ನಕಲಿ ಆವೃತ್ತಿಯಾಗಿದೆ ನಾನು ಅದನ್ನು ನಿಮಗೆ ಪ್ರಸ್ತಾಪಿಸುತ್ತೇನೆ ನೀವು ತ್ವರಿತವಾಗಿ ಯೋಚಿಸಬಹುದಾದ ಕೆಲವು ನಕಲಿ ಅಪರಾಧಗಳು ನಕಲಿ ಗ್ರಾಹಕ ಸೇವಾ ಖಾತೆ ಜನಪ್ರಿಯ ಪೋಸ್ಟ್ ನಲ್ಲಿ ನಕಲಿ ಕಾಮೆಂಟ್ ಗಳು ನಕಲಿ ನೇರ ಪ್ರಸಾರ ವೀಡಿಯೊ ಗಳು ನಕಲಿ ಆನ್ಲೈನ್ ರಿಯಾಯಿತಿಗಳು ಮತ್ತು ನಕಲಿ ಆನ್ಲೈನ್ ಸಮೀಕ್ಷೆಗಳು ಮತ್ತು ಸ್ಪರ್ಧೆಗಳು ಆದ್ದರಿಂದ ಇವುಗಳು ಸಾಮಾಜಿಕ ಮಾಧ್ಯಮ ಸೇವೆಗಳಲ್ಲಿ ಸಂಭವಿಸಬಹುದಾದ ವಿವಿಧ ರೀತಿಯ ಅಪರಾಧಗಳು ಗೋ ಹಗರಣಗಳಾಗಿರಬಹುದು ಇಲ್ಲಿ ಇನ್ನೂ ಕೆಲವು ಇವೆ ನನ್ನ ಪ್ರಕಾರ ನನ್ನ ಮೊದಲ ಸ್ಲೈಡ್ ಅನ್ನು ನೀವು ನೋಡಿದರೆ ನಾನು ನಿಮಗೆ ವಿವಿಧ ರೀತಿಯ ನಕಲಿ ಅಪರಾಧದ ವಿಷಯಗಳನ್ನು ತೋರಿಸಿದ್ದೇನೆ ಎಂದು ನಾನು ಭಾವಿಸುತ್ತೇನೆ ಅದು ನಕಲಿಯಾಗಿದೆ ಈಗ ಇಲ್ಲಿ ಇನ್ನೊಂದು ನಕಲಿ ಸಲಹೆಯಾಗಿದೆ ಫೋರ್ಸ್ಕ್ವೇರ್ ಅತ್ಯಂತ ಜನಪ್ರಿಯ ಸ್ಥಳ ಆಧಾರಿತ ಸಾಮಾಜಿಕ ನೆಟ್ವರ್ಕ್ ಆಗಿದೆ ಉದಾಹರಣೆಗೆ ಈ ಫೋರ್ಸ್ಕ್ವೇರ್ ನಲ್ಲಿ ನಾನು ನಿಜವಾಗಿಯೂ ಐಐಐಟಿ ಗೆ ಹೋಗಬಹುದು ಮತ್ತು ನಂತರ ನಾನು ಐಐಐಟಿ ದೆಹಲಿ ಗೆ ಚೆಕ್ ಮಾಡಿದ್ದೇನೆ ಎಂದು ಹೇಳಬಹುದು ಹಾಗಾಗಿ ಚೆಕ್ ಇನ್ ಆಗಿದೆ ಮತ್ತು ನೀವು ಕೂಡ ಭಕ್ಷೀಸು ಕೊಡಬಹುದು ನಾನು ಶರವಣ ಭವನಕ್ಕೆ ಹೋಗುತ್ತೇನೆ ನಾನು ಶರವಣ ಭವನದಲ್ಲಿ ಆಹಾರವನ್ನು ಸೇವಿಸುತ್ತೇನೆ ಮತ್ತು ಆಹಾರವು ತುಂಬಾ ಚೆನ್ನಾಗಿದೆ ಎಂದು ನಾನು ಹೇಳುತ್ತೇನೆ ಆದ್ದರಿಂದ ಆ ಸಲಹೆಯಲ್ಲಿ ಜನರು ವಾಸ್ತವವಾಗಿ ಸ್ಕ್ಯಾಮರ್ ಗಳು ಮತ್ತು ಅಪರಾಧಿಗಳು ನಿಮ್ಮನ್ನು ನಕಲಿ ಜಾಲತಾಣಕ್ಕೆ ಕರೆದೊಯ್ಯುವ ಮಾಹಿತಿಯನ್ನು ಪೋಸ್ಟ್ ಮಾಡುತ್ತಾರೆ ಉದಾಹರಣೆಗೆ ಇಲ್ಲಿ ಮೂಲ ಕ್ಸಾನ್ ಗೋ ಮತ್ತು ಮ್ಯಾಂಗೋಸ್ಟೀನ್ ಹಣ್ಣಿನ ರಸ ಉತ್ತಮ ಬೆಲೆಗೆ ಈ ಲಿಂಕ್ ಇದೆ ಇದು ನಿರ್ದಿಷ್ಟ ಸ್ಥಳದಲ್ಲಿ ಪೋಸ್ಟ್ ಮಾಡಲಾದ ಸಲಹೆಯಾಗಿದೆ ಆದ್ದರಿಂದ ಇದು ನಿಜವಾಗಿಯೂ ಫಿಶಿಂಗ್ ಆಗಿರುವ ಲಿಂಕ್ ಗೆ ನಿಮ್ಮನ್ನು ಕರೆದೊಯ್ಯುತ್ತದೆ ಅದು ಅಧ್ಯಯನ ಮಾಡುತ್ತಿದೆ ನಿಮಗೆ ಮಾಹಿತಿ ನೀಡುತ್ತದೆ ಅಂತಹ ನಿರ್ದಿಷ್ಟ ಉತ್ಪನ್ನಗಳ ಬಗ್ಗೆ ಜಾಹೀರಾತು ನೀಡುತ್ತದೆ ಹಾಗಾಗಿ ಅದು ನಕಲಿ ಸುಳಿವು ನಿರ್ದಿಷ್ಟ ಸ್ಥಳಕ್ಕೆ ಸಂಬಂಧಿಸದ ಸುಳಿವುಗಳಲ್ಲಿ ಪೋಸ್ಟ್ ಮಾಡಲಾದ ಮಾಹಿತಿ ಮತ್ತು ನಕಲಿ ವಿಷಯಕ್ಕೆ ನಿಮ್ಮನ್ನು ಕರೆದೊಯ್ಯುವುದು ಇಲ್ಲಿ ಸಮಸ್ಯೆಯಾಗಿದೆ ಆದ್ದರಿಂದ ಅದು ನಕಲಿ ಖಾತೆಯ ಫೋರ್ಸ್ಕ್ವೇರ್ ಅದಾಗಿದೆ ಸಾಮಾಜಿಕ ಖ್ಯಾತಿಯು ಈಗ ತುಂಬಾ ದೊಡ್ಡ ವ್ಯವಹಾರವಾಗಿದೆ ಎಲ್ಲರೂ ನನಗೆ ಎರಡು ದಶಮಾಂಶ ಐದು ಮಿಲಿಯನ್ ಬಳಕೆದಾರರಿದ್ದಾರೆ ಮತ್ತು ನಂತರ ಎರಡು ದಶಮಾಂಶ ಐದು ಮಿಲಿಯನ್ ಅನುಯಾಯಿಗಳನ್ನು ಹೊಂದಿದ್ದಾರೆ ಎಂದು ಮಾತನಾಡುತ್ತಾರೆ ನಂತರ ನಿಮ್ಮ ಪುಟದಲ್ಲಿ ನೀವು ಹೊಂದಿರುವ ಇಷ್ಟಗಳ ಸಂಖ್ಯೆಯು ಜನರು ಸಮಾಜದಲ್ಲಿ ನಿಮ್ಮ ಪ್ರಭಾವವನ್ನು ಅಳೆಯುವ ಮಾರ್ಗವಾಗಿದೆ ಸ್ನೇಹಿತರಲ್ಲಿಯೂ ಸೆಲೆಬ್ರಿಟಿ ಗಳು ರಾಜಕಾರಣಿಗಳು ಇರಬೇಕಾಗಿಲ್ಲ ಸ್ನೇಹಿತರ ನಡುವೆಯೂ ನೀವು ಹೆಚ್ಚು ಇತರರಿಗೆ ಎಷ್ಟು ಸ್ನೇಹಿತರಿದ್ದಾರೆ ಎಂಬ ಕುತೂಹಲ ಹೆಚ್ಚು ಸಾಮಾಜಿಕ ಸ್ಥಾನಮಾನವನ್ನು ಈಗ ಸಾಮಾಜಿಕ ಮಾಧ್ಯಮದಲ್ಲಿನ ಉಪಸ್ಥಿತಿಯಿಂದ ಅಳೆಯಲಾಗುತ್ತದೆ ನೀವು ಪೋಸ್ಟ್ ಗಳಲ್ಲಿ ಪಡೆಯುವ ಇಷ್ಟಗಳ ಸಂಖ್ಯೆ ನಿಮ್ಮಲ್ಲಿರುವ ಸ್ನೇಹಿತರ ಸಂಖ್ಯೆ ಇದು ಹೆಚ್ಚು ಹೆಚ್ಚು ಜನಪ್ರಿಯವಾಗುತ್ತಿದೆ ಉದಾಹರಣೆಗೆ ಫೇಸ್ ಬುಕ್ ಇಷ್ಟಗಳು ಮತ್ತು ಅಮೆಜಾನ್ ವಿಮರ್ಶೆಗಳು ಯುಟ್ಯೂಬ್ ಇಷ್ಟಗಳು ನಿರ್ದಿಷ್ಟ ವಿಷಯಕ್ಕಾಗಿ ನೀವು ಅನುಮೋದಿಸಿದ ಲಿಂಕ್ಡ್ಇನ್ ನಲ್ಲಿ ಸಂಭವಿಸುವ ಅನುಮೋದನೆ ಎಷ್ಟು ಜನರು ನಿಮ್ಮನ್ನು ಅನುಮೋದಿಸಿದ್ದಾರೆ ನೀವು ಯಾವ ವಿಷಯಗಳನ್ನು ಅನುಮೋದಿಸಿದ್ದೀರಿ ಇವುಗಳು ಸಮಾಜದಲ್ಲಿ ಪ್ರಭಾವದ ಅಳತೆಯಾಗುತ್ತಿವೆ ಟ್ವೀಟ್ ಗಳ ಸಂಖ್ಯೆ ಅನುಯಾಯಿಗಳ ಸಂಖ್ಯೆ ಇವೆಲ್ಲವೂ ನಿಮ್ಮ ಸಾಮಾಜಿಕ ಖ್ಯಾತಿಯನ್ನು ಜನರು ಯೋಚಿಸುವ ಅಳತೆಯಾಗಿದೆ ಆದರೆ ಸಮಸ್ಯೆಯೆಂದರೆ ಅವರೆಲ್ಲರಿಗೂ ಸಮಸ್ಯೆಗಳಿವೆ ಏಕೆಂದರೆ ಸಾಮಾಜಿಕ ಖ್ಯಾತಿಯನ್ನು ಸೃಷ್ಟಿಸುವ ಈ ವಿಧಾನಗಳಿಂದಾಗಿ ನೀವು ಈ ಸಾಮಾಜಿಕ ಖ್ಯಾತಿಯನ್ನು ಸಹ ಕುಶಲತೆಯಿಂದ ನಿರ್ವಹಿಸಬಹುದು ಈ ಸಂದರ್ಭದಲ್ಲಿ ನಾನು ಇಲ್ಲಿ ಹಾಕಿರುವ ಕೆಲವು ಉದಾಹರಣೆಗಳೆಂದರೆ ಫ್ಲಿಪ್ಕಾರ್ಟ್ ಉತ್ಪನ್ನದ ಬಗ್ಗೆ ಉತ್ತಮ ವಿಮರ್ಶೆಗಳನ್ನು ಬರೆಯುವ ಮೂಲಕ ಸಾಮಾಜಿಕ ಖ್ಯಾತಿಯನ್ನು ಕುಶಲತೆಯಿಂದ ನಿರ್ವಹಿಸಬಹುದು ಆದ್ದರಿಂದ ವಿಮರ್ಶೆಗಳು ಒಂದು ದೊಡ್ಡ ಮಾರ್ಗವಾಗಿದೆ ಅದರ ಮೂಲಕ ನೀವು ಉತ್ಪನ್ನದ ಸಾಮಾಜಿಕ ಖ್ಯಾತಿಯನ್ನು ಕುಶಲತೆಯಿಂದ ನಿರ್ವಹಿಸಬಹುದು ಕಂಪನಿಯ ಮಾರಾಟಗಾರ ಇವೆಲ್ಲವನ್ನೂ ವಾಸ್ತವವಾಗಿ ಕುಶಲತೆಯಿಂದ ನಿರ್ವಹಿಸಬಹುದು ಅಮೆಜಾನ್ ನ ವಿಮರ್ಶೆಗಳು ಅಥವಾ ಉತ್ಪನ್ನಗಳಿಗೆ ಫ್ಲಿಪ್ಕಾರ್ಟ್ ನ ವಿಮರ್ಶೆಗಳನ್ನು ಅಧ್ಯಯನ ಮಾಡುವ ವಿಷಯದಲ್ಲಿ ಇದು ನಿಜವಾಗಿಯೂ ಬಹಳ ದೊಡ್ಡ ಸಮಸ್ಯೆಯಾಗಿದೆ ಇಲ್ಲಿ ಒಂದು ಪ್ರಕರಣವಿದೆ ಅಮೆಜಾನ್ ನಕಲಿ ವಿಮರ್ಶೆಗಳ ಮೇಲೆ ಒಂದು ಸಾವಿರ ಜನರ ಮೇಲೆ ಮೊಕದ್ದಮೆ ಹೂಡಿದೆ ಜನರು ದೀರ್ಘಕಾಲದಿಂದ ವಿಮರ್ಶೆಗಳ ಸಮಸ್ಯೆಯೊಂದಿಗೆ ಅಧ್ಯಯನ ಮಾಡುತ್ತಿದ್ದಾರೆ ಇದು ವಿಮರ್ಶೆಗಳು ಮಾತ್ರವಲ್ಲ ಇದು ನಕಲಿ ಅನುಯಾಯಿಗಳನ್ನು ಅಧ್ಯಯನ ಮಾಡುವುದು ನಕಲಿ ಅನುಮೋದನೆಗಳನ್ನು ಅಧ್ಯಯನ ಮಾಡುವುದು ಇವೆಲ್ಲವೂ ವಾಸ್ತವವಾಗಿ ಸಂಬಂಧಿತ ಸಮಸ್ಯೆಗಳು ಇವುಗಳಲ್ಲಿ ಕೆಲವನ್ನು ತೆಗೆದುಕೊಳ್ಳಲು ಯಾರಾದರೂ ಆಸಕ್ತಿ ಹೊಂದಿದ್ದರೆ ಇವು ನಿಜವಾಗಿಯೂ ತುಂಬಾ ಆಸಕ್ತಿದಾಯಕ ಸಮಸ್ಯೆಗಳು ತುಂಬಾ ಸವಾಲಿನ ಸಮಸ್ಯೆಗಳು ಮತ್ತು ನೈಜ ಪ್ರಪಂಚದ ಸಮಸ್ಯೆಗಳು ಅಂದರೆ ನೀವು ನಿರ್ಮಿಸುವ ಪರಿಹಾರಗಳನ್ನು ನೀವು ನಿಜವಾಗಿ ನೋಡಬಹುದು ಜನರ ಚಿಂತನೆಯ ಮೇಲೆ ಪ್ರಭಾವ ಬೀರಬಹುದು ಸಾಮಾಜಿಕ ಮಾಧ್ಯಮದಲ್ಲಿನ ಅಪರಾಧಗಳ ವಿಷಯದಲ್ಲಿ ಮತ್ತೊಂದು ಸಮಸ್ಯೆ ಇಲ್ಲಿದೆ ಕ್ಲಿಕ್ಬೈಟಿಂಗ್ ಅಲ್ಲಿ ನೀವು ನಿಜವಾದ ನಿರ್ದೇಶಕರಾಗಿರುವ ನೀವು ಜಾಲತಾಣವನ್ನು ಇಟ್ಟುಕೊಳ್ಳುತ್ತೀರಿ ಆದ್ದರಿಂದ ನೀವು ನಿರ್ದಿಷ್ಟವಾದ ಸುದ್ದಿ ಅಥವಾ ಯಾವುದನ್ನಾದರೂ ಪುಟವನ್ನು ಓದುತ್ತೀರಿ ಅಲ್ಲಿ ಅವರು ನಿಮಗೆ ಮಾಹಿತಿಯನ್ನು ಪ್ರಸ್ತುತಪಡಿಸುತ್ತಾರೆ ಅದು ಕೆಲವೊಮ್ಮೆ ಸಂಬಂಧಿತವಾಗಿರುವುದಿಲ್ಲ ಮತ್ತು ಅವರು ನಿಮ್ಮನ್ನು ನಕಲಿ ಜಾಲತಾಣಕ್ಕೆ ಕರೆದೊಯ್ಯುತ್ತಾರೆ ಆದ್ದರಿಂದ ಇಲ್ಲಿ ಈ ಸಂದರ್ಭದಲ್ಲಿಯೂ ಇಲ್ಲಿ ಲಿಂಕ್ ಈ ಮಾಹಿತಿಯನ್ನು ವಾಸ್ತವವಾಗಿ ಸಾಮಾಜಿಕ ಮಾಧ್ಯಮ ಸೇವೆಗಳಲ್ಲಿ ಒಂದರಲ್ಲಿ ಪ್ರಸ್ತುತಪಡಿಸಲಾಗಿದೆ ಅಲ್ಲಿ ಅದು ನಕಲಿ ಜಾಲತಾಣಕ್ಕೆ ಕೊಂಡೊಯ್ಯುತ್ತದೆ ಕ್ಲಿಕ್ಬೈಟಿಂಗ್ ಕಾನೂನುಬದ್ಧವಲ್ಲದ ಲಿಂಕ್ ಗಳ ಮೇಲೆ ಕ್ಲಿಕ್ ಮಾಡಲು ನಿಮ್ಮನ್ನು ಪ್ರೇರೇಪಿಸುವುದಾಗಿರುತ್ತದೆ ಹ್ಯಾಶ್ಟ್ಯಾಗ್ ಹೈಜಾಕಿಂಗ್ ಈ ದಿನಗಳಲ್ಲಿ ಹ್ಯಾಶ್ಟ್ಯಾಗ್ ಹೈಜಾಕಿಂಗ್ ಕೂಡ ದೊಡ್ಡ ಸಮಸ್ಯೆಯಾಗುತ್ತಿದೆ ಹ್ಯಾಶ್ಟ್ಯಾಗ್ ಎಂದರೇನು ಎಂದು ನಿಮಗೆಲ್ಲರಿಗೂ ತಿಳಿದಿದೆ ಎಂದು ನಾನು ಭಾವಿಸುತ್ತೇನೆ ಹ್ಯಾಶ್ಟ್ಯಾಗ್ ಎಂದರೆ ನಿರ್ದಿಷ್ಟ ಟ್ವೀಟ್ ಗಳ ಸೆಟ್ ನೀವು ಈಗ ಒಲಿಂಪಿಕ್ಸ್ ಬಗ್ಗೆ ಮಾತನಾಡಲು ಬಯಸಿದರೆ ನೀವು ಹ್ಯಾಶ್ಟ್ಯಾಗ್ ರಿಯೊ 2016 ಅನ್ನು ಬಳಸುತ್ತೀರಿ ಹಾಗಾಗಿ ಹ್ಯಾಶ್ಟ್ಯಾಗ್ ರಿಯೊ 2016 ಅನ್ನು ಬಳಸುವ ವಿಧಾನವಾಗಿದೆ ನಾನು ಪೋಸ್ಟ್ ಮಾಡುತ್ತಿರುವ ವಿಷಯವು ಸಂಪರ್ಕ ಹೊಂದಿದೆ ಎಂದು ನೀವು ಹೇಳುತ್ತಿದ್ದೀರಿ ಈ ವಿಷಯ ಆದ್ದರಿಂದ ಟ್ವಿಟ್ಟರ್ ವಾಸ್ತವವಾಗಿ ಈ ಎಲ್ಲಾ ಪೋಸ್ಟ್ ಗಳನ್ನು ತರಬಹುದು ಅದು ಹ್ಯಾಶ್ಟ್ಯಾಗ್ ರಿಯೊ 2016 ಅನ್ನು ಹೊಂದಿದೆ ಮತ್ತು ಅದನ್ನು ಆಸಕ್ತಿ ಹೊಂದಿರುವ ಜನರಿಗೆ ತೋರಿಸಬಹುದು ಹಾಗಾಗಿ ಹ್ಯಾಶ್ಟ್ಯಾಗ್ ಬಳಸುವುದರ ಹಿಂದಿನ ತರ್ಕ ಅದು ಈ ಉದಾಹರಣೆಯಲ್ಲಿ ಕೊಕೊಕೋಲಾ ವಾಸ್ತವವಾಗಿ ಟ್ವೀಟ್ ಅನ್ನು ಪೋಸ್ಟ್ ಮಾಡಿದ್ದು ಅದು 'ಟೈಮ್ ಫಾರ್ ಆ ರಾಯಲ್ ಸೆಲೆಬ್ರೇಶನ್ ಹ್ಯಾಶ್ಟ್ಯಾಗ್ ರಾಯಲ್ಬೇಬಿ' 'Time for a Royal Celebration hashtag Royalbaby' ಎಂದು ಹೇಳುತ್ತದೆ ಇಲ್ಲಿ ಕೋಕ್ ಏನು ಮಾಡುತ್ತಿದೆ ಎಂದರೆ ಕೋಕ್ ವಾಸ್ತವವಾಗಿ ಹ್ಯಾಶ್ಟ್ಯಾಗ್ ಅನ್ನು ಬಳಸುತ್ತಿದೆ ಅದು ನಿಜವಾಗಿಯೂ ತಮ್ಮ ಉತ್ಪನ್ನವನ್ನು ಮಾರಾಟ ಮಾಡಲು ಬಹಳ ಜನಪ್ರಿಯವಾಗಿದೆ ಅದು ಹೈಜಾಕ್ ಮಾಡುವುದು ಸರಿ ರಾಯಲ್ ಬೇಬಿ ಕೋಕ್ ಗೆ ಸಂಬಂಧಿಸಿಲ್ಲ ಅವರು ತಮ್ಮ ಉತ್ಪನ್ನಗಳನ್ನು ಪ್ರಚಾರ ಮಾಡಲು ಅದನ್ನು ಬಳಸುತ್ತಿದ್ದಾರೆ ಆದ್ದರಿಂದ ಹ್ಯಾಶ್ಟ್ಯಾಗ್ ಅನ್ನು ಹೈಜಾಕ್ ಮಾಡುವ ಒಂದು ಮಾರ್ಗವಾಗಿದೆ ಇಲ್ಲಿ ಇನ್ನೊಂದು ಉದಾಹರಣೆಯೂ ಇದೆ ನಾನು ಏಕೆ ಉಳಿದುಕೊಂಡಿದ್ದೇನೆ ಎಂಬುದು ಟ್ರೆಂಡಿಂಗ್ ಆಗಿರುವ ಹ್ಯಾಶ್ಟ್ಯಾಗ್ ಆಗಿದ್ದು ಜನಪ್ರಿಯವಾಗುತ್ತಿದೆ ಆದ್ದರಿಂದ ಈ ಪಿಜ್ಜಾ ಡಿಜಿಯೊರ್ನೊ ಪಿಜ್ಜಾ ಈ ಜನಪ್ರಿಯ ಹ್ಯಾಶ್ ಟ್ಯಾಗ್ ಅನ್ನು ಪಿಜ್ಜಾ ಬಗ್ಗೆ ನಮೂದಿಸಲು ಮಾರಾಟ ಮಾಡಲು ಯೋಚಿಸಿದೆ ಅವರು ಈ ಹ್ಯಾಶ್ಟ್ಯಾಗ್ ಅನ್ನು ಬಳಸಿದ್ದಾರೆ ಏಕೆಂದರೆ ನೀವು ಪಿಜ್ಜಾ ವನ್ನು ಹೊಂದಿದ್ದರಿಂದ ನಾನು ಏಕೆ ಉಳಿದಿದ್ದೇನೆ ಆದರೆ ದುರದೃಷ್ಟವಶಾತ್ ಇದು ಸಹ ಹಿಮ್ಮೆಟ್ಟಿಸಿದೆ ಈ ಪೋಸ್ಟ್ ಮಾಡಿದ್ದಕ್ಕಾಗಿ ಅವರು ನಿಜವಾಗಿ ಕ್ಷಮೆಯಾಚಿಸಬೇಕಾದ ಪೋಸ್ಟ್ ಇಲ್ಲಿದೆ ಮಿಲಿಯನ್ ಕ್ಷಮೆಯಾಚನೆಗಳು ಹ್ಯಾಶ್ಟ್ಯಾಗ್ ಏನೆಂದು ಓದಲಿಲ್ಲ ನಿರ್ದಿಷ್ಟ ಸನ್ನಿವೇಶದ ಕುರಿತು ಜನರು ಈ ಹ್ಯಾಶ್ಟ್ಯಾಗ್ ಮಾತನಾಡುವ ಕೆಲವು ಸಂದರ್ಭಗಳಲ್ಲಿ ಹ್ಯಾಶ್ಟ್ಯಾಗ್ ಅನ್ನು ವಾಸ್ತವವಾಗಿ ಬಳಸಲಾಗಿದೆ ಆದ್ದರಿಂದ ಈ ವಿಷಯಕ್ಕೆ ಸಂಬಂಧಿಸದ ಹ್ಯಾಶ್ಟ್ಯಾಗ್ ಅನ್ನು ತೆಗೆದುಕೊಳ್ಳುವುದು ಉತ್ಪನ್ನವನ್ನು ಮಾರಾಟ ಮಾಡಲು ಅದನ್ನು ಬಳಸುವುದು ವಾಸ್ತವವಾಗಿ ಹೈಜಾಕ್ ಮಾಡುವುದಾಗಿದೆ ಉದಾಹರಣೆಗಾಗಿ ಈಗ ಮತ್ತಷ್ಟು ಮಾತನಾಡುತ್ತಾ ರಿಯೊ 2016 ರ ಹ್ಯಾಶ್ಟ್ಯಾಗ್ ನೊಂದಿಗೆ ನೀವು ಈಗ ಏನು ಮಾಡುತ್ತಿದ್ದೀರಿ ಎಂಬುದರ ಕುರಿತು ನೀವು ಏನನ್ನಾದರೂ ಹೇಳುತ್ತೀರಿ ಅದು ರಿಯೊ 2016 ಅನ್ನು ಹೊಂದಿರುವ ಪೋಸ್ಟ್ ಗಳಿಗಾಗಿ ಟೈಮ್ಲೈನ್ ಅನ್ನು ನೋಡುತ್ತಿರುವ ಜನರ ಮೇಲೆ ನಿಜವಾಗಿ ತೋರಿಸುತ್ತದೆ ಅದು ಹ್ಯಾಶ್ಟ್ಯಾಗ್ ಹೈಜಾಕಿಂಗ್ ರಾಜಿ ಮಾಡಿಕೊಂಡ ಖಾತೆ ನಾನು ಈ ನಿರ್ದಿಷ್ಟ ಟ್ವೀಟ್ ಅನ್ನು ನನ್ನ ನಂಬಿಕೆ ಮತ್ತು ವಿಶ್ವಾಸಾರ್ಹತೆ ವಿಭಾಗದಲ್ಲಿ ತೋರಿಸಿದ್ದೇನೆ ಆದರೆ ನಾನು ನಿಮಗೆ ವಿಭಿನ್ನ ಸಮಸ್ಯೆಯನ್ನು ಹೇಳಲು ಇದನ್ನು ಮರಳಿ ತಂದಿದ್ದೇನೆ ನಾನು ಸಮಸ್ಯೆಯನ್ನು ವಿವರಿಸಿದ್ದೇನೆ ಎಂದು ನಾನು ಭಾವಿಸುತ್ತೇನೆ ಆದರೆ ಇ ಅಪರಾಧ ಗಳ ಸಂದರ್ಭದಲ್ಲಿ ನಾನು ಅದನ್ನು ವಿವರಿಸುತ್ತೇನೆ ಅಸೋಸಿಯೇಟೆಡ್ ಪ್ರೆಸ್ ಪರಿಶೀಲಿಸಿದ ಖಾತೆಯಾಗಿದ್ದು ಈ ಖಾತೆಯನ್ನು ಸ್ವಲ್ಪ ಸಮಯದವರೆಗೆ ರಾಜಿ ಮಾಡಿಕೊಳ್ಳಲಾಗಿತ್ತು ಅಂದರೆ ಈ ಖಾತೆಗೆ ಬೇರೆಯವರು ಪ್ರವೇಶವನ್ನು ಹೊಂದಿದ್ದರು ಮತ್ತು ಟ್ವೀಟ್ ಹೀಗಿತ್ತು ಬ್ರೇಕಿಂಗ್ ಶ್ವೇತಭವನದಲ್ಲಿ ಎರಡು ಸ್ಫೋಟಗಳು ಮತ್ತು ಬರಾಕ್ ಒಬಾಮಾ ಗಾಯಗೊಂಡಿದ್ದಾರೆ ಎಂದು ನನಗೆ ಖಚಿತವಾಗಿದೆ ಈ ಟ್ವೀಟ್ ನ ಪರಿಣಾಮ ಎಷ್ಟರಮಟ್ಟಿಗೆ ಇದ್ದಿರಬಹುದು ಎಂದು ನೀವು ಎಲ್ಲರೂ ಒಪ್ಪಿಕೊಳ್ಳಬಹುದು ಇದು ಖಾತೆಗೆ ಧಕ್ಕೆಯಾಗಿದೆ ಯೂಸರ್ ನೇಮ್ ಪಾಸ್ವರ್ಡ್ ಸೋರಿಕೆಯಿಂದಾಗಿ ಬೇರೊಬ್ಬರು ನಿಮ್ಮ ಖಾತೆಗೆ ಪ್ರವೇಶವನ್ನು ಪಡೆಯುತ್ತಾರೆ ಮತ್ತು ಅದನ್ನು ದುರುಪಯೋಗಪಡಿಸಿಕೊಳ್ಳುತ್ತಾರೆ ಖಾತೆಯನ್ನು ದುರುಪಯೋಗಪಡಿಸಿಕೊಳ್ಳುತ್ತಾರೆ ಅದು ರಾಜಿ ಖಾತೆ ಆಗಿಬಿಡುತ್ತದೆ ಸೋಗು ಹಾಕುವುದು ಸೋಗು ಹಾಕುವುದು ಮತ್ತೊಂದು ಸಮಸ್ಯೆಯಾಗಿದೆ ಉದಾಹರಣೆಗೆ ನಾನು ಖಾತೆಯನ್ನು ತೆಗೆದುಕೊಳ್ಳಬಹುದು ಉದಾಹರಣೆಗೆ ತರಗತಿಯಲ್ಲಿರುವ ನಿಮ್ಮಲ್ಲಿ ಯಾರಾದರೂ ನನಗೆ ತಿಳಿದಿರುವ ಚಿತ್ರಗಳು ಮತ್ತು ನಿಮ್ಮ ನಗರ ಮತ್ತು ನಾನು ಆನ್ಲೈನ್ ಮೂಲಗಳಿಂದ ಸಂಗ್ರಹಿಸಬಹುದಾದ ಮಾಹಿತಿಯ ಕೆಲವು ವಿವರಗಳನ್ನು ನಾನು ತೆಗೆದುಕೊಳ್ಳಬಹುದು ನಿಜವಾಗಿ ಖಾತೆಯನ್ನು ರಚಿಸಲು ಅದನ್ನು ಬಳಸಿ ಅದು ನೀವೇ ಎಂದು ತೋರುತ್ತಿದೆ ಇಲ್ಲಿ ನಕಲಿ ಖಾತೆ ತೆರೆಯಲಾಗಿದೆ ಎಂದು ಕಿರಣ್ ರಾವ್ ಎಂಬುವರು ಸಾಕ್ಷಾತ್ ದಾಖಲು ಮಾಡಿದ್ದು ಈ ರೀತಿಯ ನಕಲಿ ಖಾತೆ ಗಳು ಸಾಕಷ್ಟಿವೆ ನಿಮಗೆ ತಿಳಿದಿದ್ದರೆ ಆರಕ್ಷಕ ವಿಭಾಗವನ್ನು ನೆನಪಿಸಿಕೊಳ್ಳಿ ಆರಕ್ಷಕ ಸಂಸ್ಥೆಗಳ ನಕಲಿ ಖಾತೆಯ ಬಗ್ಗೆಯೂ ನಾನು ನಿಮಗೆ ತೋರಿಸಿದ್ದೇನೆ ಮತ್ತು ಇದು ಕೇವಲ ವ್ಯಕ್ತಿಗಳ ಬಗ್ಗೆ ಅಲ್ಲ ಸಂಸ್ಥೆಯ ಖಾತೆಗಳನ್ನು ಸಹ ನಕಲಿ ಖಾತೆ ರಚಿಸಲಾಗಿದೆ ಇಲ್ಲಿ ಇನ್ನೊಂದು ಕುತೂಹಲಕಾರಿ ಸಮಸ್ಯೆಯೆಂದರೆ ಮನೆಯಿಂದ ಕೆಲಸ ಮಾಡುವ ಹಗರಣ ಮತ್ತೆ ಈ ವಿಷಯಗಳು ಸಾಂಪ್ರದಾಯಿಕ ರೀತಿಯಲ್ಲಿವೆ ಉದಾಹರಣೆಗೆ ನೀವು ಸಿಗ್ನಲ್ ನಲ್ಲಿ ಎಲ್ಲೋ ಕೆಳಗೆ ವಾಹನ ಚಲಾಯಿಸುತ್ತಿದ್ದರೆ ಮನೆಯಲ್ಲಿ ಕುಳಿತು ದಿನಕ್ಕೆ ಒಂದು ಸಾವಿರ ರೂಪಾಯಿಗಳನ್ನು ಗೆಲ್ಲಲು ಬಯಸುವಿರಾ ದಯವಿಟ್ಟು ಈ ಸಂಖ್ಯೆಗೆ ಕರೆ ಮಾಡಿ ಎಂಬ ಪೋಸ್ಟ್ ಅನ್ನು ನೀವು ನೋಡುತ್ತೀರಿ ಪಿಂಟರೆಸ್ಟ್ ನಲ್ಲಿ ಜನಪ್ರಿಯವಾಗಿರುವ ಒಂದು ಹಗರಣದ ಉದಾಹರಣೆ ಇಲ್ಲಿದೆ ಅಲ್ಲಿ ಈ ಚಿತ್ರವು ನಿಜವಾಗಿಯೂ ತೇಲುತ್ತಿತ್ತು ಪ್ರಮುಖ ಕಂಪನಿಗಳಿಗೆ ಸಮೀಕ್ಷೆಯನ್ನು ಭರ್ತಿ ಮಾಡುವ ಮೂಲಕ ಹೆಚ್ಚುವರಿ ಸಂಬಳವನ್ನು ಮಾಡಲು ಬಯಸುವಿರಾ ಇಲ್ಲಿಗೆ ಹೋಗಲು ಜಾಲತಾಣ ಇಲ್ಲಿದೆ ನೀವು ಪ್ರತಿ ಸಮೀಕ್ಷೆಗೆ ಐದರಿಂದ ನಲವತ್ತು ಡಾಲರ್ ಗಳನ್ನು ಪಡೆಯುತ್ತೀರಿ ಇದು ಮನೆಯಿಂದ ಕೆಲಸ ಮಾಡುವ ಹಗರಣವಾಗಿದೆ ಮತ್ತೆ ಮನೆ ಹಗರಣಗಳು ಸಾಮಾಜಿಕ ನೆಟ್ವರ್ಕ್ಗಳಲ್ಲಿ ಬಹಳ ಜನಪ್ರಿಯವಾಗಿರುವ ವಿವಿಧ ಆವೃತ್ತಿಗಳಿಂದ ಈ ಕೆಲಸಕ್ಕೆ ಹೋಲುವ ಹಗರಣಗಳು ಬಹಳಷ್ಟು ಇವೆ ಹಾಗಾಗಿ ಇದೊಂದು ಪ್ರಮುಖ ಹಗರಣವೂ ಹೌದು ಅದರೊಂದಿಗೆ ನಾನು ಆರನೇ ವಾರದ ನನ್ನ ಮೊದಲ ಭಾಗವನ್ನು ಪೂರ್ಣಗೊಳಿಸುತ್ತಿದ್ದೇನೆ ಅಲ್ಲಿ ನಾನು ನಿಮಗೆ ವಿವಿಧ ಹಗರಣಗಳು ವಿಭಿನ್ನ ಅಪರಾಧಗಳನ್ನು ಪರಿಚಯಿಸಿದ್ದೇನೆ ಎಂದು ನಾನು ಭಾವಿಸಿದ್ದೇನೆ ಏಕೆಂದರೆ ನಾವು ಈ ವಾರದಲ್ಲಿ ಅಪರಾಧಗಳ ಬಗ್ಗೆ ಮಾತನಾಡುತ್ತೇವೆ ವಿವಿಧ ಅಪರಾಧಗಳ ಕುರಿತು ಕೆಲವು ಅ೦ಕಿ ಸ೦ಖ್ಯೆ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ ಏನು ಒಂದು ರೀತಿಯ ವಿಶ್ಲೇಷಣೆಯನ್ನು ಮಾಡಬಹುದು ಸಾಮಾಜಿಕ ಜಾಲತಾಣಗಳಲ್ಲಿನ ಅಪರಾಧಗಳ ಈ ಸಮಸ್ಯೆಗಳನ್ನು ಕಡಿಮೆ ಮಾಡಲು ನಾವು ಯಾವ ರೀತಿಯ ಪರಿಹಾರಗಳನ್ನು ನಿರ್ಮಿಸಬಹುದು